ಹಲೋ ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವ ಅಭಿವೃದ್ಧಿಯ ಕುರಿತಾದ ಎನ್ ಮೂಕ್ ಕೋರ್ಸ್ಗೆ ಎಲ್ಲರಿಗೂ ಸ್ವಾಗತ ನಾನು ಕಾನ್ಪುರ ದ ಐಐಟಿ ಯ ಮಾನವಿಕ ಮತ್ತು ಸಾಮಾಜಿಕ ವಿಜ್ಞಾನ ವಿಭಾಗದ ಪ್ರೊಫೆಸರ್ ಟಿ ರವಿಚಂದ್ರನ್ ನಾವು ಈ ಕೋರ್ಸ್ನ ಮೂರನೇ ವಾರದಲ್ಲಿದ್ದೇವೆ ಮತ್ತು ನಾವು ಬಹುತೇಕ ಮೂರನೇ ವಾರದ ಮಧ್ಯದಲ್ಲಿದ್ದೇವೆ ಈ ವಾರ ಈಗಾಗಲೇ ಮೂರು ಉಪನ್ಯಾಸಗಳನ್ನು ಅಭ್ಯಾಸಗಳ ಅಡಿಯಲ್ಲಿ ನೀಡಲಾಗಿದೆ ನಾನು ಪ್ರತ್ಯೇಕವಾಗಿ ಅಭ್ಯಾಸಗಳ ಮೇಲೆ ಗಮನ ಕೇಂದ್ರೀಕರಿಸುತ್ತಿದ್ದೇನೆ ಏಕೆಂದರೆ ನಾನು ನಿಮಗೆ ಪರಿಚಯಾತ್ಮಕ ಉಪನ್ಯಾಸದಲ್ಲಿ ಹೇಳುತ್ತಿದ್ದೆ ನಿಮ್ಮ ಅಭ್ಯಾಸಗಳೇ ನಿಮ್ಮ ಜೀವನದ ವೃತ್ತಿಪರತೆ ಮತ್ತು ನಿಮ್ಮ ಜೀವನವನ್ನು ರೂಪಿಸುತ್ತವೆ ಆದ್ದರಿಂದ ನಾವು ಈ ಉಪನ್ಯಾಸದಲ್ಲಿ ಅಭ್ಯಾಸಗಳ ಬಗ್ಗೆ ಅದರ ಮಹತ್ವ ಮತ್ತು ಎಲ್ಲದರ ಬಗ್ಗೆ ಮಾತನಾಡುತ್ತಿದ್ದೇವೆ ವಿಶೇಷವಾಗಿ ನಾವು ಕೆಟ್ಟ ಅಭ್ಯಾಸಗಳನ್ನು ಮುರಿಯಲು ಸಾಧ್ಯವಾಗದ ಕಾರಣಗಳ ಮೇಲೆ ನಾನು ಗಮನ ಹರಿಸಲಿದ್ದೇನೆ ವಿಶೇಷವಾಗಿ ಭಾವನಾತ್ಮಕವಾಗಿ ಎಂದರೆ ನಾನು ನಿಮಗೆ ಕೆಟ್ಟ ಅಭ್ಯಾಸಗಳನ್ನು ನೀಡಿದ ಭಾವನಾತ್ಮಕ ವಿಘಟನೆಗಳು ನೀವು ಅಷ್ಟು ಸುಲಭವಾಗಿ ಮುರಿಯಲು ಸಾಧ್ಯವಿಲ್ಲ ಆದ್ದರಿಂದ ನಾನು ಈ ಮಾಡ್ಯೂಲ್ನಲ್ಲಿ ಗಮನಹರಿಸಲು ಬಯಸುವ ವಿಷಯ ಯಾವುದೆಂದರೆ ಮತ್ತು ನಾನು ಪ್ರಾರಂಭಿಸುವ ಮೊದಲು ಕಳೆದ ಉಪನ್ಯಾಸದಲ್ಲಿ ನಾನು ಏನು ಮಾಡಿದ್ದೇನೆ ಎಂಬುದರ ತ್ವರಿತ ಮುಖ್ಯಾಂಶಗಳನ್ನು ನೋಡೋಣ ಕಳೆದ ಉಪನ್ಯಾಸದಲ್ಲಿ ನಾನು ಒಳ್ಳೆಯ ಅಭ್ಯಾಸಗಳನ್ನು ರೂಪಿಸುವ ಪ್ರಾಮುಖ್ಯತೆಯ ಬಗ್ಗೆ ಚರ್ಚಿಸಿದ್ದೇನೆ ಏಕೆಂದರೆ ನಾವು ಮಾಡುವ ಪ್ರತಿಯೊಂದೂ ಕ್ರೆಯೆಯು ಅಭ್ಯಾಸದ ರಚನೆಯ ಭಾಗವಾಗಿದೆ ಅದು ಹಾಸಿಗೆಯಿಂದ ಎದ್ದೇಳುವದರಿಂದ ಹಿಡಿದು ಅಂದರೆ ನೀವು ಬೆಳಿಗ್ಗೆ ಮಾಡುವ ಮೊದಲ ಕೆಲಸದಿಂದ ಕೊನೆಯವರೆಗೂ ನೀವು ಅದರತ್ತ ಗಮನಹರಿಸಿದರೆ ಸಣ್ಣ ವಿಷಯವೆಂದರೆ ನೀವು ಎದ್ದೇಳುವ ಮತ್ತು ಎದ್ದ ನಂತರ ನೀವು ಏನು ಮಾಡುತ್ತೀರಿ ನೀವು ಒಂದು ಕಪ್ ಕಾಫಿಯನ್ನು ತೆಗೆದುಕೊಂಡಿದ್ದೀರಿ ಅಥವಾ ತೆಗೆದುಕೊಂಡಿಲ್ಲ ನೀವು ನಿಮ್ಮ ನೆಚ್ಚಿನ ದೇವರನ್ನು ಹುಡುಕುತ್ತೀರಿ ಅಥವಾ ನೀವು ಕೇವಲ ಸಂಗೀತವನ್ನು ಕೇಳುತ್ತೀರಿ ಅಥವಾ ನೀವು ಕೇವಲ ಧ್ಯಾನ ಮಾಡುತ್ತೀರಿ ಅಥವಾ ನೀವು ಸುಮ್ಮನೆ ನಡೆಯುತ್ತೀರಿ ಹೊರಗೆ ಹೋಗುತ್ತೀರಿ ಏನು ಮಾಡುತ್ತೀರಿ ಅಥವಾ ನೀವು ಕೇವಲ ಮೇಲ್ಗಳನ್ನು ಪರಿಶೀಲಿಸುತ್ತೀರಿ ಅಥವಾ ನೀವು ಫೇಸ್ ಬುಕ್ ಅಥವಾ ವಾಟ್ಸಾಪ್ನಲ್ಲಿ ನವೀಕರಣಗಳಿಗೆ ನೋಡುತ್ತೀರಿ ಅಥವಾ ನೀವು ದೂರವಾಣಿ ಕರೆಗಳನ್ನು ಮಾಡುತ್ತೀರಿ ನೀವು ಎದ್ದ ತಕ್ಷಣ ನೀವು ಏನು ಮಾಡುತ್ತೀರಿ ಹೆಚ್ಚಿನ ವಿಷಯಗಳು ಕೇವಲ ಅಭ್ಯಾಸಗಳು ಮತ್ತು ಇದರಲ್ಲಿ ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಕಾಲೇಜ್ ಗೆ ಹೋಗುವ ನಿಮ್ಮ ಮಾರ್ಗವೂ ಸಹ ನೀಡುವ ಒಂದು ರೀತಿಯ ಅಭ್ಯಾಸವಾಗುತ್ತದೆ ಮತ್ತು ಏಕೆಂದರೆ ನಿಮ್ಮ ಆಧ್ಯತೆ ಅದೇ ಮಾರ್ಗವಾಗಿರುತ್ತದೆ ಮತ್ತು ಅದರಲ್ಲೇ ಮುಂದುವರಿಯುತ್ತೀರಿ ಮತ್ತೆ ಮತ್ತೆ ಅದೇ ಮಾರ್ಗದಲ್ಲಿ ಹೋಗುತ್ತೀರಿ ನಂತರ ನೀವು ಹಾಸಿಗೆಗೆ ಹಿಂತಿರುಗಿದಾಗ ನೀವು ಎಷ್ಟು ದಿಂಬುಗಳನ್ನು ನಿದ್ದೆ ಮಾಡುವಾಗ ಬಳಸುತ್ತೀರಿ ನೀವು ನಿಮ್ಮನ್ನು ಮುಚ್ಚಿಕೊಳ್ಳುತ್ತೀರೋ ಇಲ್ಲವೋ ಆದ್ದರಿಂದ ನೀವು ಹಾಸಿಗೆಯ ಬದಿಯಲ್ಲಿ ಮಲಗುವುದು ಹೇಗೆ ಮೇಲ್ಮುಖವಾಗಿ ಅಥವಾ ಕೆಳಮುಖವಾಗಿರುವುದರಿಂದ ಈ ಎಲ್ಲಾ ವಿಷಯಗಳನ್ನು ನೀವು ಆರಂಭದಲ್ಲಿ ನಿಮ್ಮ ಆಲೋಚನೆಗೆ ತರುತ್ತೀರಿ ಆದರೆ ನಂತರ ನಿಧಾನವಾಗಿ ಅದನ್ನು ರೂಪಿಸಲು ಪ್ರಾರಂಭಿಸುತ್ತೀರಿ ಮತ್ತು ನಂತರ ಹಾಸಿಗೆಯ ಮೇಲೆ ಮಲಗುವಾಗ ನೀವು ಕೆಲವು ಚಲನೆಗಳನ್ನು ಮಾಡಬೇಕಾಗಿದೆಯೇ ನೀವು ನಿಮ್ಮ ದೇಹವನ್ನು ಅಲುಗಾಡಿಸಬೇಕಾಗಿದೆಯೇ ನಿಮ್ಮ ಕಾಲುಗಳನ್ನು ಹಾಗೆ ಚಲಿಸುತ್ತೀರಾ ನೀವು ನಿದ್ರೆಗೆ ಒಳಗಾಗುತ್ತೀರಾ ಅಥವಾ ನೀವು ನಿಷ್ಕ್ರಿಯವಾಗಿ ಉಳಿಯಬಹುದೇ ಮತ್ತು ನಂತರ ನೀವು ನಿದ್ರೆ ಪಡೆಯುತ್ತೀರಾ ನೀವು ನಿದ್ರೆಯಲ್ಲಿರುವಾಗ ಆಗಾಗ್ಗೆ ಎದ್ದೇಳುವಿರಾ ಅಥವಾ ನೀವು ಗಾಢ ನಿದ್ರೆಯಲ್ಲಿರಬಹುದು ಆದ್ದರಿಂದ ಇವೆಲ್ಲವೂ ಅಥವಾ ನಿಜವಾಗಿಯೂ ನಿಮ್ಮ ಅಭ್ಯಾಸದ ಭಾಗವಾಗಿದೆ ತದನಂತರ ನಾನು ಅಭ್ಯಾಸದ ಚಕ್ರದ ಬಗ್ಗೆ ಮಾತನಾಡುತ್ತೇನೆ ಅದು ಆ ರೀತಿಯ ಆಲೋಚನೆ ಅಥವಾ ಪ್ರಚೋದನೆಯೊಂದಿಗೆ ಪ್ರಾರಂಭವಾಗುತ್ತದೆ ತದನಂತರ ನೀವು ಅದಕ್ಕೆ ನೀಡುವ ಕ್ರಿಯಾತ್ಮಕ ಪ್ರತಿಕ್ರಿಯೆಯೊಂದಿಗೆ ಮುಂದುವರಿಯುತ್ತೀರಿ ಮತ್ತು ನಂತರ ನೀವು ಪ್ರತಿಫಲ ಅಥವಾ ಶಿಕ್ಷೆ ಪಡೆಯುತ್ತೀರಿ ಮತ್ತು ಅದರ ಆಧಾರದ ಮೇಲೆ ನೀವು ನಿಮ್ಮ ಸ್ವಭಾವವನ್ನು ನಿರ್ಧರಿಸುವ ಅಭ್ಯಾಸ ನಿಮ್ಮ ವ್ಯಕ್ತಿತ್ವವು ನಿಮ್ಮ ಜೀವನದಲ್ಲಿ ಯಶಸ್ಸು ಅಥವಾ ವೈಫಲ್ಯಕ್ಕೆ ಕೊಡುಗೆ ನೀಡುವ ಮತ್ತೊಂದು ಕ್ರಿಯೆ ಅಥವಾ ಪ್ರತಿಕ್ರಿಯೆಯೊಂದಿಗೆ ಇದನ್ನು ಬಲಪಡಿಸುತ್ತದೆ ಈಗ ನಾನು ನಿಮ್ಮೊಂದಿಗೆ ಬದಲಿಸುವ ನಿರ್ಧಾರದ ಬಗ್ಗೆಯೂ ಮಾತನಾಡುತ್ತೇನೆ ನಿಮಗೆ ತಿಳಿದಿರುವಂತೆ ಬಹಳಷ್ಟು ಕೆಟ್ಟ ಅಭ್ಯಾಸಗಳು ಸಂಗ್ರಹವಾಗಿವೆ ಆದರೆ ನೀವು ಬದಲಾಯಿಸಲು ಬಯಸುತ್ತೀರಿ ಮತ್ತು ನಿಮ್ಮ ನಿರ್ಧಾರ ಏನಾಗುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ನಾನು ಆರ್ ನಾರಾಯಣರ ಮಾರ್ಗದರ್ಶಿಯ ಸಣ್ಣ ದಂತಕಥೆಯನ್ನು ಉಲ್ಲೇಖಿಸುತ್ತಿದ್ದೆ ರಾಜು ಎಂಬ ಹೆಸರಿನ ಪಾತ್ರವು ಪಾಪಿಯಿಂದ ಹುತಾತ್ಮ ಮತ್ತು ಸಂತನಾಗಿ ಬದಲಾಗಲು ನಿರ್ಧರಿಸುತ್ತದೆ ಈಗ ಆ ಪರಿವರ್ತನೆಯು ತನ್ನ ಜೀವನದ ದಶಕಗಳನ್ನು ಪಾಪಿಯಾಗಿ ಕಳ್ಳನಾಗಿ ಕಳೆದ ನಂತರವೂ ಮತ್ತು ಅವನು ಜೈಲಿನಲ್ಲಿ ಸಹ ಸ್ವಲ್ಪ ಸಮಯವನ್ನು ಕಳೆಯುತ್ತಾನೆ ಮತ್ತು ಇದು ಬಹಳ ನಿರ್ಣಾಯಕ ಘಟ್ಟದಲ್ಲಿ ಬರುತ್ತದೆ ಅದರಿಂದ ನಾವು ಕಲಿಯುವ ಪಾಠವೆಂದರೆ ಇದು ನಿಜವಾಗಿ ಕೆಲವನ್ನು ಮಾಡುವ ಸಂಗತಿಯಲ್ಲ ಮತ್ತು ಅದು ಅವನಿಗೆ ತಿಳಿಸುತ್ತದೆ ಆದ್ದರಿಂದ ಇದು ಸನ್ನಿವೇಶದಿಂದಾಗಿ ನೀವು ಮಠಾಧಿಪತಿಯಾಗುತ್ತೀರೋ ಅಥವಾ ಸಂತರಾಗುತ್ತೀರೋ ಎಂಬುದನ್ನು ಅದು ನಿಮಗೆ ತಿಳಿಸುತ್ತದೆ ಅದು ನಿಮ್ಮೊಳಗಿನ ಒಳಮನಸ್ಸನ್ನು ಬಹಿರಂಗಪಡಿಸುತ್ತದೆ ಮತ್ತು ಆ ರೀತಿಯ ಬದಲಾವಣೆಯು ನಿಮ್ಮಲ್ಲಿರುವ ಆಂತರಿಕ ಮೌಲ್ಯಕ್ಕೆ ಹೋಗುತ್ತದೆ ಮತ್ತು ಅದು ಶಾಶ್ವತವಾಗಿ ಉಳಿಯುತ್ತದೆ ಮತ್ತು ನಂತರ ನಾನು ಬರಹಗಾರರು ವಿಶೇಷವಾಗಿ ಆಧುನಿಕ ಬರಹಗಾರರು ಮನುಷ್ಯನ ಬಗ್ಗೆ ಒಂದು ರೀತಿಯ ಕತ್ತಲೆಯ ದೃಷ್ಟಿಕೋನವನ್ನು ಹೊಂದಿದ್ದಾರೆ ಮತ್ತು ವಿಲಿಯಂ ಗೋಲ್ಡಿಂಗ್ ವಿಶೇಷವಾಗಿ ಅವರು ಪ್ರತಿಪಾದಿಸಿದ ಬಹಳಷ್ಟು ವಿಚಾರಗಳಲ್ಲಿ ಪ್ರಾಣಿಯು ನಮ್ಮೊಳಗೆ ಇದೆ ಅದು ಎಲ್ಲಾ ಪ್ರಾಣಿಗಳ ಗುಣಗಳು ಮತ್ತು ಎಲ್ಲಾ ಕೆಟ್ಟ ಗುಣಗಳು ನಮ್ಮೊಳಗೆ ಇದೆ ಅವರು ಹೇಳಿದ ಗುಣಗಳೆಲ್ಲವೂ ನಮ್ಮೊಳಗೇ ಇವೆ ಆದರೆ ನೀವು ಆರ್ ನಾರಾಯಣರು ಮುಕ್ತಾಯಗೊಳಿಸಿದ ರೀತಿಯನ್ನು ನೋಡಿದರೆ ಈ ಕಾದಂಬರಿಯಲ್ಲಿ ಆತ ದೇವರು ನಮ್ಮೊಳಗೇ ಇದ್ದಾನೆ ಎಂದು ಸೂಚಿಸಿದಂತೆ ತೋರುತ್ತದೆ ಆದ್ದರಿಂದ ತೀರ್ಮಾನವೆಂದರೆ ನೀವು ದೇವರು ಮತ್ತು ಮೃಗ ಎಂಬ ಆಲೋಚನೆಗಳು ನೀವು ಒಳ್ಳೆಯ ಮತ್ತು ಕೆಟ್ಟ ಅಭ್ಯಾಸಗಳನ್ನು ರೂಪಿಸುತ್ತವೆ ಮತ್ತು ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯವು ಸಹ ನಮ್ಮೊಳಗೇ ಇವೆ ಈಗ ಕೆಲವರು ತಮ್ಮ ಅಭ್ಯಾಸಗಳನ್ನು ಬದಲಾಯಿಸಲು ಏಕೆ ಸಮರ್ಥರಾಗಿದ್ದಾರೆ ಎಂಬ ಮೂಲಭೂತ ಪ್ರಶ್ನೆಯನ್ನು ವಿಶ್ಲೇಷಿಸೋಣ ರಾಜುವಿನಂತೆಯೇ ಮಿಂಚಿನ ಕ್ಷಣದಲ್ಲಿ ಅವನು ಇದನ್ನು ಬದಲಿಸಲು ನಿರ್ಧರಿಸುತ್ತಾನೆ ಆದರೂ ಅವನು ಆ ಒಂದು ಅಭ್ಯಾಸವನ್ನು ಬದಲಾಯಿಸಲು ಸಾಧ್ಯವಾಯಿತು ಅದೆಂದರೆ ತಿನ್ನುವ ಹಪಹಪಿಕೆ ನಿಯಂತ್ರಿಸಲು ಸಾಧ್ಯವಾಯಿತು ಮತ್ತು ಇತರರು ವರ್ಷಾನುಗಟ್ಟಲೆ ಮಾಡಲಾಗದ್ದನ್ನು ಹಲವು ವರ್ಷಗಳ ಪ್ರಯತ್ನದ ನಂತರವೂ ಅವರು ಬದಲಾಗಲು ಸಾಧ್ಯವಾಗುವುದಿಲ್ಲ ಮತ್ತು ಕೆಲವರು ಕೇವಲ ಮಿಂಚಿನಲ್ಲಿದ್ದಾರೆ ಕೇವಲ ಮಿಂಚಿನ ಚಲನೆಯಲ್ಲಿ ಕೇವಲ ಒಂದು ಸೆಕೆಂಡ್ ನಲ್ಲಿಅವರು ಬದಲಾಗುತ್ತಾರೆ ಮತ್ತು ಬದಲಾಗುತ್ತಾರೆ ಎಂದು ಭಾವಿಸುತ್ತಾರೆ ಮತ್ತು ನಂತರ ಅವರು ಸಂಪೂರ್ಣವಾಗಿ ಬದಲಾಗುತ್ತಾರೆ ಇದೆಲ್ಲದಕ್ಕೆ ಕಾರಣ ಯಾವುದು ಉತ್ತರ ಎಲ್ಲಿದೆ ಉತ್ತರ ಯಾವುದೋ ಒಂದು ವಿಷಯದಲ್ಲಿದೆ ಅದನ್ನು ಡೋಪಮೈನ್ ಎಂದು ಕರೆಯುತ್ತೇವೆ ಆದರೆ ನಾನು ಅದಕ್ಕೆ ಹೋಗುವ ಮೊದಲು ಅವರು ನಿಜವಾಗಿಯೂ ಹೇಗೆ ಬದಲಾಯಿಸಬಹುದು ಮೊದಲನೆಯದು ಅವರಿಗೆ ಬೇಕಾಗಿರುವುದು ಅಂದರೆ ಅದು ಸ್ವಯಂ ಅರಿವಿನ ಮಟ್ಟ ಅವರು ಎಷ್ಟು ತಮ್ಮನ್ನ ಅರಿತ್ತಿದ್ದಾರೆ ಅನ್ನೋದರ ಮೇಲೆ ಅವಲಂಬಿಸಿರುತ್ತದೆ ಪರಿಚಯಾತ್ಮಕ ವಾರದಲ್ಲಿ ಒಂದು ಉಪನ್ಯಾಸವು ನಿಮ್ಮ ಸ್ವಯಂ ಜಾಗೃತಿಯನ್ನು ಅಭಿವೃದ್ಧಿಪಡಿಸುವುದರ ಮೇಲೆ ಕೇಂದ್ರೀಕೃತವಾಗಿತ್ತು ನಿಮ್ಮ ಅರ್ಹತೆಗಳು ಮತ್ತು ನ್ಯೂನತೆಗಳು ಮತ್ತು ತಿಳುವಳಿಕೆಯ ಬಗ್ಗೆ ಪ್ರಶ್ನೆಗಳನ್ನು ಕೇಳುವುದು ಮತ್ತು ಯಾವುದು ನಿಜವಾಗಿಯೂ ಒಳ್ಳೆಯದು ಮತ್ತು ಯಾವುದು ನಿಜವಾಗಿಯೂ ಕೆಟ್ಟದು ಮತ್ತು ನಿಮ್ಮ ಗುರಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಮತ್ತು ಅದಕ್ಕೆ ಅನುಗುಣವಾಗಿ ವರ್ತಿಸುವುದು ಮತ್ತು ನಾನು ನಿಮ್ಮೊಂದಿಗೆ ಗ್ರಹಿಕೆಗಳ ಬಗ್ಗೆಯೂ ಮಾತನಾಡುತ್ತೇನೆ ಈಗ ಕೆಲವರು ಕೆಟ್ಟ ಅಭ್ಯಾಸವನ್ನು ಸರಿಯಾಗಿ ಗ್ರಹಿಸುತ್ತಾರೆ ಅವರು ಕೆಟ್ಟ ಅಭ್ಯಾಸವನ್ನು ಹೊಂದಿದ್ದಾರೆ ಮತ್ತು ಇದು ನಿಜವಾಗಿಯೂ ಹಾನಿಕಾರಕವೆಂದು ಅವರಿಗೆ ತಿಳಿದಿದೆ ಆದರೆ ಕೆಲವರಿಗೆ ಇದು ಕೆಟ್ಟ ಅಭ್ಯಾಸವಾಗಿದೆ ಎಂದು ಅದನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ ಮತ್ತು ನಂತರ ಅದು ಕಡಿಮೆ ಲಾಭಗಳು ಅಥವಾ ಪ್ರತಿಫಲಗಳ ಹೊರತಾಗಿಯೂ ಅವರಿಗೆ ಸಾಧ್ಯವಾಗುವುದಿಲ್ಲ ಈ ಅಲ್ಪಾವಧಿಯ ಲಾಭದಿಂದ ಹೊರಬಂದು ದೀರ್ಘಾವಧಿಯ ಪ್ರತಿಫಲಗಳ ಬಗ್ಗೆ ಯೋಚಿಸಿ ಈಗ ಈ ಪ್ರತಿಫಲಗಳಲ್ಲಿ ಹೆಚ್ಚಿನವು ಡೋಪಮೈನ್ನೊಂದಿಗೆ ಸಂಬಂಧ ಹೊಂದಿವೆ ಈಗ ನೀವು ನಮ್ಮ ಮೆದುಳಿನ ಈ ಭಾಗವನ್ನು ಅರ್ಥಮಾಡಿಕೊಂಡರೆ ಕೆಟ್ಟ ಅಭ್ಯಾಸಗಳನ್ನು ಹೆಚ್ಚು ಕಡಿಮೆ ನಿಯಂತ್ರಿಸಲು ಸಾಧ್ಯವಾಗುತ್ತದೆ ಮತ್ತು ಈಗ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಲು ಪ್ರಯತ್ನಿಸುತ್ತದೆ ಡೋಪಮೈನ್ ಮಾನವನ ಮೆದುಳಿನ ನ್ಯೂರೋಟ್ರಾನ್ಸ್ಮಿಟರ್ ಆಗಿದ್ದು ಅದು ಪ್ರೇರಣೆ ಮತ್ತು ಪ್ರತಿಫಲದೊಂದಿಗೆ ಸಂಬಂಧ ಹೊಂದಿದೆ ಇದರರ್ಥ ಇದು ಪ್ರೇರಣೆ ಮತ್ತು ಪ್ರತಿಫಲಕ್ಕೆ ಕಾರಣವಾಗಿದೆ ಇದನ್ನು ಪ್ರೇರಣೆ ಅಣು ಎಂದೂ ಕರೆಯಲಾಗುತ್ತದೆ ಇದು ವಾಸ್ತವವಾಗಿ ರಾಸಾಯನಿಕವಾಗಿದ್ದು ನೀವು ಲಾಟರಿ ಗೆದ್ದಿದ್ದೀರಿ ಎಂಬ ಭಾವನೆಯನ್ನು ಪಡೆಯುವ ಸಂತೋಷವನ್ನು ಪ್ರೇರೇಪಿಸುತ್ತದೆ ಇದರಿಂದ ನಿಮ್ಮ ಮೆದುಳಿನಲ್ಲಿ ಏನಾದರೂ ಚಿಮ್ಮುತ್ತದೆ ಮತ್ತು ನಿಮಗೆ ಸಂತೋಷವಾಗುತ್ತದೆ ನೀವು ಈಗ ಸಂತೋಷವಾಗಿದ್ದೀರಿ ಆದ್ದರಿಂದ ನೀವು ಆಚರಿಸುತ್ತೀರಿ ನೀವು ಸಿಹಿತಿಂಡಿಗಳನ್ನು ಖರೀದಿಸಿ ಜನರಿಗೆ ನೀಡುತ್ತೀರಿ ಮತ್ತು ಇದು ಇತರರನ್ನು ಸಂತೋಷಪಡಿಸುತ್ತದೆ ನೀವು ಏನನ್ನಾದರೂ ಆನಂದಿಸುತ್ತಿರುವಾಗಲೆಲ್ಲಾ ಅದು ಬಿಡುಗಡೆಯಾಗುತ್ತದೆ ಈಗ ಈ ಡೋಪಮೈನ್ನ ಆಸಕ್ತಿದಾಯಕ ಭಾಗವೆಂದರೆ ನೀವು ಏನೂ ಮಾಡಿದರೂ ಅದು ಬಿಡುಗಡೆಯಾಗುತ್ತದೆ ಒಳ್ಳೆಯ ಅಭ್ಯಾಸದ ಆಧಾರದ ಮೇಲೆ ಅಥವಾ ಕೆಟ್ಟ ಅಭ್ಯಾಸದ ಆಧಾರದ ಮೇಲೆ ಅದು ಈಗ ವ್ಯತ್ಯಾಸವನ್ನುಂಟು ಮಾಡುವುದಿಲ್ಲ ಏಕೆ ನಮಗೆ ಡೋಪಮೈನ್ ಬಗ್ಗೆ ತಿಳಿದಿದೆ ಏಕೆಂದರೆ ಇದು ಮತ್ತೆ ವ್ಯಸನಕಾರಿ ಅಭ್ಯಾಸಗಳನ್ನು ರೂಪಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಒಳ್ಳೆಯದು ಅಥವಾ ಕೆಟ್ಟದು ಅದನ್ನು ರೂಪಿಸುವಲ್ಲಿ ಇದು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ವಿಶೇಷವಾಗಿ ಕೆಟ್ಟ ಅಭ್ಯಾಸಗಳ ವಿಷಯದಲ್ಲಿ ಕೆಲವು ಔಷಧಿಗಳು ಅದರ ಉತ್ಪಾದನೆಯನ್ನು ಉತ್ತೇಜಿಸುತ್ತವೆ ಆದ್ದರಿಂದ ಇದರ ಬಳಕೆಯು ಕೆಲವು ಔಷಧಿಗಳು ವಾಸ್ತವವಾಗಿ ಮೆದುಳಿನಲ್ಲಿ ಡೋಪಮೈನ್ ಸ್ರವಿಸುವಿಕೆಯನ್ನು ಉಂಟುಮಾಡುತ್ತವೆ ಇದು ಹೆಚ್ಚಿನ ಚಟುವಟಿಕೆಯ ಮಟ್ಟಕ್ಕೆ ಕಾರಣವಾಗುತ್ತದೆ ಮತ್ತು ಭಾವಪರವಶತೆಯನ್ನು ಉಂಟುಮಾಡುವುದರಿಂದ ನೀವು ಕೆಲವು ಔಷಧಿಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾದಾಗ ನೀವು ಉಲ್ಲಾಸದ ಸ್ಥಿತಿಯಲ್ಲಿರುತ್ತೀರಿ ಡೋಪಮೈನ್ ಅನ್ನು ಪ್ರಚೋದಿಸುವ ಕೆಲವು ಔಷಧಿಗಳನ್ನು ತೆಗೆದುಕೊಳ್ಳುವುದರಿಂದ ನಿಮಗೆ ಆ ಉಲ್ಲಾಸದ ಸ್ಥಿತಿಯ ಅನುಭವವಾಗುತ್ತದೆ ಆದರೆ ಅದು ದೀರ್ಘ ಅವಧಿಯಲ್ಲಿ ಖಿನ್ನತೆಯನ್ನು ಉಂಟುಮಾಡುತ್ತದೆ ಅಥವಾ ಶಕ್ತಿಯನ್ನು ಕ್ಷೀಣಿಸುತ್ತದೆ ಏಕೆಂದರೆ ಈ ರೀತಿ ಮಾಡುತ್ತಿರುವುದರಿಂದ ಉತ್ಪಾದನೆಯನ್ನು ಉತ್ತೇಜಿಸುವ ಆ ರೀತಿಯ ಔಷಧಿಗಳನ್ನು ಹುಡುಕಲು ಮೆದುಳು ತ್ವರಿತವಾಗಿ ಕಲಿಯುತ್ತದೆ ಮತ್ತು ವ್ಯಸನಕ್ಕೆ ದಾರಿ ಮಾಡಿಕೊಡುತ್ತದೆ ಅಂದರೆ ನೀವು ಈ ಡೋಪಮೈನ್ ಅನ್ನು ಉತ್ಪಾದಿಸುವ ಒಂದು ರೀತಿಯ ಔಷಧಿಗೆ ಒಗ್ಗಿಕೊಂಡಿದ್ದೀರಿ ಎಂದರ್ಥ ತದನಂತರ ನಿಮಗೆ ಆ ಉಲ್ಲಾಸದ ಭಾವನೆಯನ್ನು ನೀಡುತ್ತದೆ ಮತ್ತು ಅದರ ಹಿಂತೆಗೆದುಕೊಳ್ಳುವಿಕೆಯು ನಿಮ್ಮನ್ನು ಕೆಲವು ಬಾರಿ ಎಷ್ಟು ಕಡಿಮೆ ಶಕ್ತಿ ಇದೆ ಎಂಬ ಭಾವನೆ ಮೂಡಿಸುತ್ತದೆ ಕೆಲವು ಬಾರಿ ಖಿನ್ನತೆಯೂ ಸಹ ಉಂಟುಮಾಡುತ್ತದೆ ಆದ್ದರಿಂದ ಮೆದುಳು ಈ ಉತ್ಪಾದನೆಯನ್ನು ಉತ್ತೇಜಿಸುವ ಔಷಧಿಗಳ ರಾಜನಿಗೆ ಸಕ್ರಿಯವಾಗಿ ಹುಡುಕಲು ಪ್ರಾರಂಭಿಸುತ್ತದೆ ಅದುವೇ ಮೆದುಳಿನೊಂದಿಗೆ ಸಮಸ್ಯೆಯಾಗಿದೆ ತದನಂತರ ಒಮ್ಮೆ ನೀವು ಮತ್ತೆ ಮತ್ತೆ ಡ್ರಗ್ಸ್ ಗಾಗಿ ಹೋಗುತ್ತಿದ್ದರೆ ನೀವು ಅದನ್ನು ವ್ಯಸನಕಾರಿಯಾಗಿ ಕೆಟ್ಟ ನಡವಳಿಕೆಯಾಗಿ ಮಾಡುತ್ತಿದ್ದೀರಿ ಏಕೆ ಡೋಪಮೈನ್ ನಿಮಗೆ ಸಂತೋಷವನ್ನು ನೀಡುವ ಚಟುವಟಿಕೆಗಳನ್ನು ಬಯಸುತ್ತದೆ ಆದರೆ ಅದು ನೀವು ಅಹಿತಕರ ಅನುಭವಗಳನ್ನು ತಪ್ಪಿಸಲು ಪ್ರೇರೇಪಿಸುತ್ತದೆ ಒಂದು ಕಡೆ ಅದು ನಿಮಗೆ ಆ ಸಂತೋಷ ಉಂಟುಮಾಡುವ ಚಟುವಟಿಕೆಗಳನ್ನು ನೀಡಲು ಪ್ರಯತ್ನಿಸುತ್ತದೆ ಆದರೆ ಅಹಿತಕರ ಅನುಭವವನ್ನು ತಪ್ಪಿಸಲು ಸಹ ನಿಮ್ಮನ್ನು ಪ್ರೇರೇಪಿಸುತ್ತದೆ ಉದಾಹರಣೆಗೆ ನೀವು ಕೆಲಸವನ್ನು ಪೂರ್ಣಗೊಳಿಸಿಲ್ಲ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಬಾಸ್ ನಿಮ್ಮ ಮೇಲೆ ಕೂಗಾಡುತ್ತಾನೆ ಸರಿ ಆದ್ದರಿಂದ ಸಹೋದ್ಯೋಗಿಗಳು ನೀವು ಈ ಪಾನೀಯವನ್ನು ತೆಗೆದುಕೊಳ್ಳಿರಿ ಈ ಔಷಧಿಯನ್ನು ತೆಗೆದುಕೊಳ್ಳಿರಿ ಎಂದು ಹೇಳುತ್ತಾರೆ ಆದ್ದರಿಂದ ನೀವು ಮೇಲಧಿಕಾರಿಯನ್ನು ಎದುರಿಸುವಾಗ ಅವನು ನಿಮ್ಮ ಮೇಲೆ ಕೂಗಿದರೆ ನೀವು ಅದನ್ನು ಅನುಭವಿಸುವುದಿಲ್ಲ ನಿಮ್ಮ ಬಗ್ಗೆ ತುಂಬಾ ಸಂವೇದನಾಶೀಲರಾಗಿರುವಿರಿ ಮತ್ತು ಅದು ನಿಮಗೆ ನೋವುಂಟು ಮಾಡುವುದಿಲ್ಲ ಸರಿ ಆದ್ದರಿಂದ ಈಗ ನೀವು ಅಹಿತಕರ ಅನುಭವವನ್ನು ತಪ್ಪಿಸಲು ಅದನ್ನು ಮಾಡಲು ಬಯಸುತ್ತೀರಿ ಆದ್ದರಿಂದ ನೀವು ಔಷಧಿಗಳನ್ನು ಬಳಸಿ ಅದನ್ನು ಉತ್ಪಾದಿಸಲು ಪ್ರಯತ್ನಿಸುತ್ತೀರಿ ಹೀಗೆ ಕೆಟ್ಟ ಅಭ್ಯಾಸಗಳು ಅಥವಾ ಸಾಮಾನ್ಯವಾಗಿ ಆನಂದವನ್ನು ಪಡೆಯುವುದು ಸುಲಭವಾದ ಸಂದರ್ಭಗಳಲ್ಲಿ ರೂಪುಗೊಳ್ಳುತ್ತವೆ ಇದಕ್ಕಾಗಿ ನೀವು ನೋವಿನ ಅಥವಾ ಅಸಹನೀಯ ಅನುಭವಗಳನ್ನು ತಪ್ಪಿಸಲು ಸಹ ಸಾಧ್ಯವಾಗುತ್ತದೆ ಈಗ ಡೋಪಮೈನ್ ಬಗ್ಗೆ ಹೆಚ್ಚು ತಿಳಿದುಕೊಳ್ಳೋಣ ಮತ್ತು ನಾವು ಅದನ್ನು ಹೇಗೆ ಎದುರಿಸಬಹುದು ಎಂಬುದನ್ನು ನೋಡೋಣ ವಿಶೇಷವಾಗಿ ಅದನ್ನು ಎದುರಿಸಲು ನಾವು ಏನು ಮಾಡಬಹುದು ಈ ವ್ಯಸನಕಾರಿ ನಡವಳಿಕೆಯನ್ನು ರೂಪಿಸುವುದು ಕಷ್ಟಕರವೆಂದು ತೋರುತ್ತದೆ ಆದರೆ ಅದು ಅಸಾಧ್ಯವಲ್ಲ ಉದಾಹರಣೆಗೆ ದುಃಖದ ಮತ್ತು ಖಿನ್ನತೆಯ ಸಮಯಗಳು ನಮ್ಮ ಜೀವನದ ಭಾಗವಾಗಿವೆ ಎಂದು ಒಪ್ಪಿಕೊಳ್ಳುವುದು ನಾವು ಕೆಟ್ಟ ಸಮಯಗಳಲ್ಲಿದ್ದರೂ ಸಹ ಸಂತೋಷವನ್ನು ಹುಡುಕಬಾರದು ಎಂದು ನಮಗೆ ಅನಿಸುವಂತೆ ಮಾಡುವುದು ಅವು ಸಾಮಾನ್ಯವಾಗಿವೆ ಎಂದು ಅನ್ನಿಸಬೇಕು ಮತ್ತು ನಮಗೆಅಂತ್ಯವಿಲ್ಲದ ರಜೆ ಇದ್ದರೆ ಅತ್ಯುತ್ತಮ ಸಮಯದ ಸಂತೋಷವನ್ನು ಅನುಭವಿಸುವ ಅಗತ್ಯವಿದೆ ನೀವು ಅವುಗಳಿಂದ ಅನಾರೋಗ್ಯಕ್ಕೆ ಒಳಗಾಗುತ್ತೀರಿ ಮತ್ತು ನೀವು ಕೆಲಸಕ್ಕೆ ಹೋಗಲು ಬಯಸುತ್ತೀರಿ ನೀವು ಯಾವುದೇ ರಜೆಯಿಲ್ಲದೆ ಕೆಲಸ ಮಾಡುತ್ತಿದ್ದರೆ ನೀವು ರಜಾದಿನಗಳಿಗಾಗಿ ದೀರ್ಘಕಾಲ ಅಂಗಲಾಚುತ್ತೀರಿ ಜೀವನವು ಸಂತೋಷ ಮತ್ತು ದುಃಖದ ಪರಿಪೂರ್ಣ ಮಿಶ್ರಣವಾಗಿರುತ್ತದೆ ಆದ್ದರಿಂದ ನೀವು ಯಾವಾಗಲೂ ಸಂತೋಷವನ್ನು ಮಾತ್ರ ಬಯಸಿದರೆ ಮತ್ತು ನೀವು ದುಃಖವನ್ನು ತಪ್ಪಿಸಲು ಬಯಸಿದರೆ ಅದು ನಿಮ್ಮ ಮೆದುಳು ನಿಮ್ಮಲ್ಲಿ ಡೋಪಮೈನ್ ಅನ್ನು ಉಂಟುಮಾಡುವ ಹೆಚ್ಚಿನ ಕೆಟ್ಟ ಅಭ್ಯಾಸಗಳನ್ನು ಹುಡುಕುವಂತೆ ಮಾಡುತ್ತದೆ ದುಃಖ ಮತ್ತು ಖಿನ್ನತೆ ನಮ್ಮ ಜೀವನದ ಪ್ರಕಾರಗಳು ಅಥವಾ ಭಾಗವು ಭಾಗವನ್ನು ಒಪ್ಪಿಕೊಳ್ಳೋವಂತೆ ಮಾಡುತ್ತವೆ ನಮ್ಮ ಮನಸ್ಸಿನಲ್ಲಿ ಇದನ್ನು ನೆನಪಿಡಬೇಕಾದ ಒಂದು ಪ್ರಮುಖ ವಿಷಯವಾಗಿದೆ ದೊಡ್ಡ ನೋವಿನ ಯಾತನೆಯು ಅನುಭವವನ್ನು ತೀವ್ರಗೊಳಿಸುತ್ತದೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬೇಕು ನಂತರ ಬರುವ ಭಾವಪರವಶತೆಯ ಬಗ್ಗೆ ನಿಮಗೆ ದೊಡ್ಡ ದುಃಖ ತಿಳಿದಿದ್ದರೆ ಮಾತ್ರ ನೀವು ದೊಡ್ಡ ಪ್ರಮಾಣದ ಸಂತೋಷವನ್ನು ಅರ್ಥಮಾಡಿಕೊಳ್ಳುತ್ತೀರಿ ಆದ್ದರಿಂದ ನೀವು ಮುಂದೆ ಹೆಚ್ಚಿನ ಸಂತೋಷವನ್ನು ಅನುಭವಿಸಲು ಸಾಧ್ಯವಾಗುವಂತೆ ನೀವು ಮೊದಲು ದೊಡ್ಡ ನೋವನ್ನು ಅನುಭವಿಸಲು ಅವಕಾಶ ಮಾಡಿಕೊಡಿ ತದನಂತರ ನಮ್ಮ ಮೆದುಳಿಗೆ ಸ್ವಯಂಚಾಲಿತವಾಗಿ ಜನರು ಅದನ್ನು ಸ್ವಯಂ ಸಂಮೋಹನ ಎಂದು ಕರೆಯುತ್ತಾರೆ ಆದ್ದರಿಂದ ನಮ್ಮ ಮನಸ್ಸಿಗೆ ಏನನ್ನಾದರೂ ಹೇಳುವುದು ಏನನ್ನಾದರೂ ಒಳ್ಳೆಯದು ಕೆಲಸ ಸುಲಭ ಯಾವುದೋ ನಮಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಈಗ ಈ ಸಂದರ್ಭದಲ್ಲಿ ನಮ್ಮ ಮೆದುಳಿಗೆ ಅಸಮಾಧಾನಗೊಳ್ಳುವುದು ಸರಿ ಎಂದು ಹೇಳುವುದು ಏಕೆಂದರೆ ನೀವು ಹೀಗೆ ಹೇಳಬಹುದು ನನಗೆ ಅದು ಬೇಕು ಆದ್ದರಿಂದ ನಾನು ನಂತರ ಸಂತೋಷವನ್ನು ಅನುಭವಿಸಬಹುದು ಆದ್ದರಿಂದ ಅದು ತಂಪಾಗಿರುತ್ತದೆ ನಾನು ಅಸಮಾಧಾನಗೊಂಡಿದ್ದೇನೆ ನಾನು ಖಿನ್ನತೆಗೆ ಒಳಗಾಗಿದ್ದೇನೆ ಆದರೆ ನಂತರ ಬರುವ ಸಂತೋಷದ ಚಲನೆಯನ್ನು ನಾನು ಆನಂದಿಸುತ್ತೇನೆ ನಾನು ಅದನ್ನು ಅನುಭವಿಸುತ್ತೇನೆ ನಾನು ಖಿನ್ನತೆಗೆ ಒಳಗಾಗಿದ್ದೇನೆ ಎಂದು ಯೋಚಿಸುವ ಬದಲು ನಾನು ಮಾದಕ ದ್ರವ್ಯಗಳಿಗೆ ಹೋಗುತ್ತೇನೆ ಅಥವಾ ನಾನು ಬೇರೆ ಏನನ್ನೂ ಮಾಡುವುದಿಲ್ಲ ಕೆಲಸವನ್ನು ನಾನು ನಿಲ್ಲಿಸುತ್ತೇನೆ ನಾನು ಏಕಾಂಗಿಯಾಗಿ ನಡೆಯುತ್ತೇನೆ ನಾನು ನನ್ನನ್ನು ಬೆಳಗಿಸಿಕೊಳ್ಳುತ್ತೇನೆ ಮತ್ತು ನಂತರ ನಾನು ಏನನ್ನೂ ಮಾಡುವುದಿಲ್ಲ ಈಗ ನೀವು ಮಾಡಬಹುದಾದ ಮುಂದಿನ ಕೆಲಸವೆಂದರೆ ನೀವು ಶಾಂತವಾಗಿ ಮತ್ತು ತಂಪಾಗಿರುತ್ತೀರಿ ಎಂದು ಮನಸ್ಸಿನಲ್ಲಿ ಬಲಪಡಿಸುವುದು ಇದು ಪರೀಕ್ಷೆಯ ಸಮಯವಾಗಿದ್ದರೂ ಸಹ ನಿಮ್ಮ ಮನಸ್ಸಿಗೆ ಒತ್ತಡದ ಚಲನೆಗಳನ್ನು ಒತ್ತಿಹೇಳುವ ಮೂಲಕ ನಾನು ಶಾಂತವಾಗಿರುತ್ತೇನೆ ಮತ್ತು ನಿಮ್ಮ ಮೇಲೆ ಯಾವುದೂ ಪರಿಣಾಮ ಬೀರುವುದಿಲ್ಲ ಮತ್ತು ಒಟ್ಟಾರೆಯಾಗಿ ತೃಪ್ತಿಯನ್ನು ದೃಶ್ಯೀಕರಿಸಲು ಪ್ರಯತ್ನಿಸುತ್ತೇನೆ ಮತ್ತು ಭವಿಷ್ಯಕ್ಕಾಗಿ ಅರ್ಥಪೂರ್ಣವಾದ ಜೀವನವನ್ನು ನಡೆಸುವುದು ಈಗ ಮೆದುಳನ್ನು ಆ ವಸ್ತುವನ್ನು ಹುಡುಕಲು ಕಡಿಮೆ ಮಾಡುವುದು ಅದೆಂದರೆ ನಿಮ್ಮನ್ನು ಕೆಟ್ಟ ಅಭ್ಯಾಸಗಳನ್ನು ಬೆಳೆಸುವುದು ಮತ್ತು ನಂತರ ನಿಮ್ಮನ್ನು ದೀರ್ಘಾವಧಿಯಲ್ಲಿ ಗುಲಾಮರನ್ನಾಗಿ ಮಾಡುವುದರ ಬಗ್ಗೆ ಹುಡುಕಲು ಕಡಿಮೆ ಮಾಡುವುದು ಆದ್ದರಿಂದ ನೀವು ಕೆಲವು ಕೆಟ್ಟ ಅಭ್ಯಾಸಗಳನ್ನು ಬಳಸಿಕೊಂಡು ಡೋಪಮೈನ್ ಉತ್ಪಾದಿಸುವ ನಕಾರಾತ್ಮಕ ಪ್ರವೃತ್ತಿಯಲ್ಲಿರುವಾಗಲೆಲ್ಲಾ ಈ ವಿಷಯಗಳ ಬಗ್ಗೆ ಯೋಚಿಸಿ ಈಗ ಸಾಮಾನ್ಯವಾಗಿ ಭಾವನಾತ್ಮಕ ವಿಚ್ಛೇದನಗಳಿಂದ ಹೊರಬರುವ ಅಸಮಾಧಾನದ ಮೇಲೆ ಗಮನ ಹರಿಸೋಣ ಈಗ ನಾನು ಇದಕ್ಕೆ ಹೋಗುವ ಮೊದಲು ನೀವು ನಮ್ಮ ಮಾನವ ಮೆದುಳಿನ ಮತ್ತೊಂದು ಆಸಕ್ತಿದಾಯಕ ಮಾನಸಿಕ ಅಂಶವನ್ನು ಅರ್ಥಮಾಡಿಕೊಳ್ಳಬೇಕೆಂದು ನಾನು ಬಯಸುತ್ತೇನೆ ಅದುವೇ ಒಂದು ಕಾರ್ಯವನ್ನು ಪೂರ್ಣಗೊಳಿಸುವ ದೃಷ್ಟಿಯಿಂದ ಕೆಲಸ ಮಾಡುವ ಅದರ ಪ್ರವೃತ್ತಿಯು ಪೂರ್ಣಗೊಳ್ಳುತ್ತಿಲ್ಲ ಝೀಗರ್ನಿಕ್ ಪರಿಣಾಮ ಎಂದು ಕರೆಯಲಾಗುವ ಈ ಪದವನ್ನು ನೀವು ಅರ್ಥಮಾಡಿಕೊಳ್ಳಬೇಕೆಂದು ನಾನು ಬಯಸುತ್ತೇನೆ ಝೈಗಾರ್ನಿಕ್ ಪರಿಣಾಮವು ಅದನ್ನು ಸಾಧಿಸುವ ಅವಶ್ಯಕತೆಯಂತೆಯೇ ಅದನ್ನು ಪೂರ್ಣಗೊಳಿಸುವ ಅನಿವಾರ್ಯ ಅಗತ್ಯವನ್ನು ಎತ್ತಿ ತೋರಿಸುತ್ತದೆ ಈಗ ಒಂದು ಕಾರ್ಯವನ್ನು ಪ್ರಾರಂಭಿಸಿದ ನಂತರ ಅದನ್ನು ಪೂರ್ಣಗೊಳಿಸಲು ಏನು ಬೇಕು ಅದರ ಅಪೂರ್ಣತೆಯು ಮೆದುಳಿನಲ್ಲಿ ಒಳನುಗ್ಗುವ ಆಲೋಚನೆಗಳಿಗೆ ಕಾರಣವಾಗುತ್ತದೆ ಅದು ಒಬ್ಬ ವ್ಯಕ್ತಿಯು ಕೆಲಸವನ್ನು ಪೂರ್ಣಗೊಳಿಸಲು ಹಿಂದಿರುಗಿ ಬಂದಾಗ ಮಾತ್ರ ನಿಲ್ಲುತ್ತದೆ ಅಂದರೆ ನೀವು ಒಂದು ಕಾರ್ಯವನ್ನು ಪ್ರಾರಂಭಿಸಿ ನಂತರ ಅದನ್ನು ಅರ್ಧಕ್ಕೆ ಬಿಟ್ಟುಬಿಟ್ಟರೆ ಮತ್ತು ನೀವು ಬೇರೆ ಯಾವುದಾದರೂ ಕೆಲಸವನ್ನು ಪ್ರಾರಂಭಿಸುತ್ತೀರಿ ಈಗ ನೀವು ಈ ಹಿಂದಿನ ಕೆಲಸವನ್ನು ಮಾಡುವಾಗ ಅಪೂರ್ಣವಾಗಿ ಉಳಿದಿರುವ ಹಿಂದಿನ ಕೆಲಸ ಮರುಕಳಿಸುತ್ತದೆ ಮತ್ತು ನಿಮ್ಮ ಮೆದುಳನ್ನು ಹೈ ಜ್ಯಾಕ್ ಮಾಡುತ್ತದೆ ನೀವು ಮರಳಿ ಆ ಕೆಲಸ ಪೂರ್ಣಗೊಳಿಸುವವರೆಗೆ ಬೇರೆ ಕೆಲಸದ ಕಡೆ ಗಮನ ಕೇಂದ್ರೀಕರಿಸಲು ಸಾಧ್ಯವಾಗುವುದಿಲ್ಲ ಈ ಪರಿಣಾಮವನ್ನು ಈ ಝೀಗರ್ನಿಕ್ ಪರಿಣಾಮ ಎಂದು ಕರೆಯಲಾಗುತ್ತದೆ ಅಪೂರ್ಣವಾದ ಕೆಲಸವನ್ನು ನೀವು ಮುಗಿಸುವವರೆಗೆ ನಿಮ್ಮ ಮನಸ್ಸಿನಲ್ಲಿ ಉಳಿಯುತ್ತದೆ ಈಗ ಅದಕ್ಕಾಗಿಯೇ ಭಾವನಾತ್ಮಕ ವಿಚ್ಛೇದನಗಳು ದೀರ್ಘಕಾಲದ ಅಸಮಾಧಾನಕ್ಕೆ ಕಾರಣವಾಗಿವೆ ಅನೇಕ ಸನ್ನಿವೇಶವಿದೆ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದ ಹುಡುಗ ಮತ್ತು ಹುಡುಗಿಯ ಸನ್ನಿವೇಶವನ್ನು ನೋಡೋಣ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾರೆ ಮತ್ತು ನಂತರ ಅವರು ಈಗ ಮದುವೆಯಾಗಲು ಬಯಸುತ್ತಾರೆ ಸುಮಾರು ಮೂರು ವರ್ಷಗಳ ಸಂಬಂಧ ಅವರದ್ದಾಗಿತ್ತು ಮತ್ತು ಅವರು ಅನೇಕ ವಿಷಯಗಳನ್ನು ಯೋಜಿಸುತ್ತಿದ್ದರು ಮಕ್ಕಳನ್ನು ಹೊಂದಲು ಅವರು ಬೇರೆ ಸ್ಥಳಕ್ಕೆ ಹೋಗಲು ಯೋಜಿಸುತ್ತಿದ್ದರು ಅವರು ಒಂದು ಕಾರ್ ಅನ್ನು ಖರೀದಿಸಲು ಯೋಜಿಸುತ್ತಿದ್ದರು ಈ ಎಲ್ಲಾ ಯೋಜನೆಗಳನ್ನು ಜೀವನದುದ್ದಕ್ಕೂ ಮಾನಸಿಕವಾಗಿ ಒಟ್ಟಾಗಿ ಮಾಡಲಾಗುತ್ತದೆ ಮತ್ತು ಈಗಾಗಲೇ ಕೆಲವು ವಿಷಯಗಳು ಪ್ರ್ರಾರಂಭವಾಗಿವೆ ಈಗ ಒಬ್ಬ ವ್ಯಕ್ತಿಯು ಬೇರೆ ವ್ಯಕ್ತಿಯನ್ನು ಯಾವುದಕ್ಕೂ ಬಿಡಲು ನಿರ್ಧರಿಸುವ ದಿನದಂದು ಅವು ಅಪೂರ್ಣವಾಗಿರುತ್ತವೆ ಒಬ್ಬ ವ್ಯಕ್ತಿಯು ಇನ್ನೊಬ್ಬನನ್ನು ಬಿಟ್ಟು ಹೋಗಬೇಕೆಂದು ಬಯಸುತ್ತಿರಬಹುದು ಇನ್ನೊಬ್ಬನು ಏಕೆ ಎಂದು ಯೋಚಿಸುತ್ತಲೇ ಇರುತ್ತಾನೆ ಅವಳು ನನ್ನನ್ನು ಏಕೆ ಬಿಟ್ಟುಹೋದಳು ಮತ್ತು ಈ ವ್ಯಕ್ತಿ ನನ್ನನ್ನು ಏಕೆ ಬಿಟ್ಟುಹೋದನು ಎಂದು ಹುಡುಗಿ ಯೋಚಿಸುತ್ತಾಳೆ ಉತ್ತಮವಾಗಿ ಬೇರೆ ಹುಡುಗಿ ಕಾಣಿಸುತ್ತಾಳ ಅವಳು ಹೆಚ್ಚು ಬುದ್ಧಿವಂತಳ ಅಥವಾ ನಾನು ಅವನನ್ನು ಸಾಕಷ್ಟು ಪ್ರೀತಿಸುತ್ತಿಲ್ಲವೇ ಈಗ ಈ ಎಲ್ಲಾ ವಿಷಯಗಳಲ್ಲಿ ಈ ಝೀಗರ್ನಿಕ್ ಪರಿಣಾಮವು ನಡೆಯುತ್ತಿದೆ ಆಲೋಚನೆಗಳು ಹಿಂದೆ ಸರಿಯುತ್ತವೆ ಹಳೆಯ ವಿಷಯಗಳು ಮತ್ತೆ ಮತ್ತೆ ಮರುಕಳಿಸುತ್ತವೆ ಏಕೆಂದರೆ ಅನೇಕ ಭರವಸೆಗಳನ್ನು ನೀಡಲಾಗಿತ್ತು ಅಥವಾ ಬಾಕಿ ಉಳಿದಿವೆ ಈ ಪದವನ್ನು ಯಾರು ನೀಡಿದರು ಆದ್ದರಿಂದ ಇದು ರಷ್ಯಾದ ಮನಶ್ಶಾಸ್ತ್ರಜ್ಞ ಬ್ಲೂಮಾ ಝಿಗಾರ್ನಿಕ್ ನೀಡಿದರು ಅವರು ಮೊದಲು 1927 ರ ಡಾಕ್ಟರೇಟ್ ಪ್ರಬಂಧದಲ್ಲಿ ಝೀಗಾರ್ನಿಕ್ ಪರಿಣಾಮವನ್ನು ವಿವರಿಸಿದ್ದಾರೆ ಮತ್ತು ನಂತರ ಸೈಕ್ ವೈಕಿ ಕಾಮ್ psych wiki com ನಿಂದ ಝೈಗರ್ನಿಕ್ ಬಗ್ಗೆ ನಾವು ಪಡೆಯುವ ಸರಳ ವ್ಯಾಖ್ಯಾನವು ಏನು ಹೇಳುತ್ತದೆ ಎಂದರೆ ಒಂದು ಕಾಲದಲ್ಲಿ ಗ್ರಹಿಸಲಾಗಿದ್ದ ಒಳಹೊಕ್ಕುವ ಆಲೋಚನೆಗಳು ಮತ್ತು ವಸ್ತುನಿಷ್ಠತೆಯನ್ನು ಅನುಭವಿಸುವ ಪ್ರವೃತ್ತಿಯಾಗಿದೆ ಮತ್ತು ಅಪೂರ್ಣವಾದ ಸ್ವಯಂಚಾಲಿತ ವ್ಯವಸ್ಥೆಯು ಹೊಸ ಗುರಿಗಳ ಮೇಲೆ ಕೇಂದ್ರೀಕರಿಸಬಹುದಾದ ಪ್ರಜ್ಞಾಪೂರ್ವಕ ಮನಸ್ಸನ್ನು ಸೂಚಿಸುತ್ತದೆ ಹಿಂದಿನ ಚಟುವಟಿಕೆಯನ್ನು ಅಪೂರ್ಣವಾಗಿ ಬಿಡಲಾಗಿದ್ದ ಹೊಸ ಗುರಿಗಳನ್ನು ಸಾಧಿಸುವುದು ಒಂದು ರೀತಿ ಮಾನವ ಸ್ವಭಾವವೆಂದು ತೋರುತ್ತದೆ ನಾವು ಪ್ರಾರಂಭಿಸುವುದನ್ನು ಮುಗಿಸುತ್ತೇವೆ ಎಂಬುದೇ ಮಾನವನ ಸ್ವಭಾವ ಮತ್ತು ಅದು ಪೂರ್ಣಗೊಳ್ಳದಿದ್ದರೆ ನಾವು ವೈರುಧ್ಯವನ್ನು ಅನುಭವಿಸುತ್ತೇವೆ ನಾವು ಸಂಪೂರ್ಣವಾಗಿ ಅವ್ಯವಸ್ಥೆಯಲ್ಲಿದ್ದೇವೆ ಎಂದು ಎಷ್ಟು ಜನರು ಭಾವಿಸುತ್ತಾರೆ ಎಂದರೆ ನಾವು ಭಾವನಾತ್ಮಕವಾಗಿ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದೇವೆ ಕೆಲವೊಮ್ಮೆ ನಾವು ದೈಹಿಕವಾಗಿ ಏನನ್ನಾದರೂ ಸಮಸ್ಯೆಯನ್ನು ಹೊಂದಿದ್ದೇವೆ ಎಂದು ಭಾವಿಸುತ್ತೇವೆ ಅದು ನಮಗೆ ಮತ್ತು ಆಲೋಚನೆಗಳಿಗೆ ದೂಡುತ್ತದೆ ಓಹ್ ಅದು ಇನ್ನೂ ಉಳಿದಿಲ್ಲ ಮತ್ತು ನಾವು ಮಾಡುತ್ತೇವೆ ಎಂದು ನಮ್ಮ ಮನಸ್ಸಿಗೆ ಬರುತ್ತಲೇ ಇರುತ್ತದೆ ಪೂರ್ಣಗೊಂಡ ಯಾವುದಾದರೊ ಅದರ ಬಗ್ಗೆ ಯೋಚಿಸುವುದಕ್ಕಿಂತ ಹೆಚ್ಚಾಗಿ ಅಪೂರ್ಣಗೊಂಡ ಕೆಲಸದ ಬಗ್ಗೆ ಯೋಚಿಸುತ್ತೇವೆ ನೆನಪಿಡಿ ಈ ಝೀಗಾರ್ನಿಕ್ ಪರಿಣಾಮದ ಸೂಚ್ಯಂಕವೆಂದರೆ ನೀವು ಯಾವಾಗಲೂ ಅಪೂರ್ಣವಾದದ್ದನ್ನು ನೆನಪಿಸಿಕೊಳ್ಳುತ್ತೀರಿ ನೀವು ವಾಸ್ತವವಾಗಿ ಕೆಲವೊಮ್ಮೆ ಪೂರ್ಣಗೊಳಿಸುವುದಕ್ಕಿಂತ ಅಪೂರ್ಣ ಚಟುವಟಿಕೆಗಳನ್ನು ಹೆಚ್ಚು ನಿರ್ವಹಿಸುತ್ತೀರಿ ನೀವು ಪೂರ್ಣಗೊಳಿಸಿದ ಕೆಲಸವನ್ನು ಸಹ ನಿಮಗೆ ನೆನಪಿರುವುದಿಲ್ಲ ಈಗ ಭಾವನಾತ್ಮಕ ವಿಚ್ಛೇದನಗಳೊಂದಿಗೆ ಹೇಗೆ ವ್ಯವಹರಿಸಬೇಕು ಡೋಪಮೈನ್ ರೀತಿಯಲ್ಲಾದರೆ ನಾವು ಅದನ್ನು ಹೇಗೆ ಮಾಡಬಹುದು ಅನೇಕ ಚಟುವಟಿಕೆಗಳನ್ನು ಯೋಜಿಸಿದಂತೆ ಮನಸ್ಸು ಭಾವನಾತ್ಮಕ ವಿಚ್ಛೇದನವನ್ನು ಅಪೂರ್ಣವಾದ ಕಾರ್ಯವೆಂದು ಪರಿಗಣಿಸುತ್ತದೆ ಒಬ್ಬರ ಜೀವನ ಮತ್ತು ವೃತ್ತಿಜೀವನದ ಕೊನೆಯವರೆಗೂ ನಿರ್ದಿಷ್ಟ ಪಾಲುದಾರರೊಂದಿಗೆ ಯೋಜಿಸಲ್ಪಟ್ಟಿದ್ದವು ಮನೆಯನ್ನು ಖರೀದಿಸಲು ಇಬ್ಬರೂ ಯೋಜಿಸಿದ್ದರು ಅವರು ಹೋಗಿ ಹಣವನ್ನು ನೀಡಿದರು ಅವರು ಕಂತುಗಳನ್ನು ಹೇಗೆ ಪಾವತಿಸಬೇಕೆಂದು ನಿರ್ಧರಿಸಿದರು ಸರಿ ಈಗ ಅವರಲ್ಲಿ ಒಬ್ಬರು ವಿಚ್ಛೇದನವನ್ನು ತೆಗೆದುಕೊಳ್ಳಲು ನಿರ್ಧರಿಸುತ್ತಾರೆ ಈಗ ಉಳಿದ ವಿಷಯವು ಸಂಪೂರ್ಣವಾಗಿ ಇನ್ನೊಬ್ಬ ವ್ಯಕ್ತಿಯು ಕಂತು ಪಾವತಿಸುವವರೆಗೆ ಮೇಲೆ ಬೀಳುತ್ತದೆ ಮತ್ತು ನಂತರ ಮನೆಯನ್ನು ಸೇರಿಕೊಳ್ಳುವುದು ನಂತರವೂ ಆ ಭಾವನೆ ಮನಸಿನಲ್ಲಿ ಹಾಗೆ ಇರುತ್ತದೆ ಇದನ್ನು ನಾವು ಒಟ್ಟಾಗಿ ಪೂರ್ಣಗೊಳಿಸಲು ಯೋಜಿಸಿದ್ದೆವು ಮತ್ತು ನಂತರ ಅದು ಆ ವ್ಯಕ್ತಿಯ ಕೊಡುಗೆಯಿಲ್ಲದೆ ಅಪೂರ್ಣವಾಗಿ ಉಳಿಯುತ್ತದೆ ಈಗ ಅದಕ್ಕಾಗಿಯೇ ಅನೇಕರಿಗೆ ಭಾವನಾತ್ಮಕ ವಿಚ್ಛೇದನಗಳಿಂದ ಹೊರಬರಲು ಕಷ್ಟವಾಗುತ್ತದೆ ಆದರೆ ಇದಕ್ಕೆ ಪರಿಹಾರವೇನು ನಾವು ಇದನ್ನು ಹೇಗೆ ಎದುರಿಸಲಿದ್ದೇವೆ ನಾವು ಹೇಗೆ ವ್ಯವಹರಿಸುತ್ತೇವೆ ಇದರೊಂದಿಗೆ ನೀವು ಈಗ ಡೋಪಮೈನ್ ನೋಡುತ್ತಿರುವ ಏಕೈಕ ಪರಿಹಾರವೆಂದರೆ ಅದಕ್ಕೆ ಯಾವುದೇ ಅವಶೇಷಗಳನ್ನು ಅಕ್ಷರಶಃ ಸುಡುವ ಅಥವಾ ಹೂಳುವ ಸಾಂಕೇತಿಕ ಪೂರ್ಣತೆಯನ್ನು ನೀಡುವುದು ಉದಾಹರಣೆಗೆ ವ್ಯಕ್ತಿಯ ಸ್ಮರಣೆಯನ್ನು ಪ್ರಚೋದಿಸುವ ಛಾಯಾಚಿತ್ರಗಳು ಕೆಲವು ಭರವಸೆಗಳನ್ನು ನೀಡಿರುವ ಬಗ್ಗೆ ಅಥವಾ ಈ ಎಲ್ಲಾ ವಿಷಯಗಳನ್ನು ಸೂಚಿಸುವ ಸಂದೇಶಗಳನ್ನು ಒಳಗೊಂಡಿರುವ ಯೋಜನೆ ಅದನ್ನು ಸುಟ್ಟುಹಾಕಬಹುದು ಇದರಿಂದಾಗಿ ಮೆದುಳಿಗೆ ಕೆಲಸವು ಪೂರ್ಣಗೊಂಡಿದೆ ಎಂಬ ಭಾವನೆ ಬರುತ್ತದೆ ಮತ್ತು ಪೂರ್ಣಗೊಂಡ ಸಂದೇಶವು ಮಾದರಿಯಲ್ಲಿ ಮೆದುಳಿಗೆ ಹೋಗುತ್ತಿದೆ ತದನಂತರ ಅದು ಸರಿ ಈಗ ನಾನು ನಿರಂತರವಾಗಿ ಮತ್ತು ಶಾಂತಿಯುತವಾಗಿ ಮುಂದುವರಿಯಬಹುದು ಎಂದು ನಿರ್ಧರಿಸುತ್ತದೆ ವಾಸ್ತವವಾಗಿ ಅದೇ ಸ್ಥಳಕ್ಕೆ ಹಿಂತಿರುಗದಿರುವುದು ಸಹ ಉತ್ತಮವಾಗಿದೆ ದಂಪತಿಗಳು ಅಥವಾ ಪ್ರೇಮಿಗಳು ಮೊದಲು ಆಗಾಗ್ಗೆ ಬರುತ್ತಿದ್ದ ಸ್ಥಳಕ್ಕೆ ಹಿಂತಿರುಗದಿರುವುದು ಅದೇ ಸ್ಥಳಕ್ಕೆ ಹಿಂದಿರುಗಿ ಬರುವುದರಿಂದ ಇದು ಡೋಪಮೈನ್ ಕಡುಬಯಕೆ ಮತ್ತು ನಂತರದ ಪರಕೀಯತೆಗೆ ಮಾತ್ರ ಕಾರಣವಾಗುತ್ತದೆ ನಿಮ್ಮ ಮನಸ್ಸಿನಲ್ಲಿ ನಿರಂತರವಾದ ಆಲೋಚನೆಗಳು ಬಂದಾಗಲೆಲ್ಲಾ ಮೆದುಳು ನಿಮಗೆ ಹೇಳುವುದು ಅಥವಾ ಡೋಪಮೈನ್ ಕಡುಬಯಕೆ ಪ್ರೇರೇಪಿಸುತ್ತದೆ ಅಥವಾ ಈಗ ಆ ಸ್ಥಳಕ್ಕೆ ಹಿಂತಿರುಗಿ ಅದು ಈಗ ನಿಮಗೆ ತುಂಬಾ ಸಂತೋಷವನ್ನುಂಟು ಮಾಡುತ್ತದೆ ಹಿಂತಿರುಗಿ ನಿಮ್ಮ ಸಂತೋಷದ ಚಲನೆಗಳನ್ನು ಮರಳಿ ಪಡೆಯಿರಿ ಆದ್ದರಿಂದ ನೀವು ಅದರ ಕಡೆಗೆ ಹೋಗುತ್ತೀರಿ ಆದರೆ ನೀವು ಅದರ ಕಡೆಗೆ ಹೋದಾಗ ಸಂತೋಷದ ಚಲನೆಗಳನ್ನು ಹಂಚಿಕೊಳ್ಳುವ ವ್ಯಕ್ತಿಯು ಅಲ್ಲಿಲ್ಲ ಎಂದು ನೀವು ಅರಿತುಕೊಳ್ಳುತ್ತೀರಿ ನಂತರದ ಹಿಂಪಡೆಯುವಿಕೆ ಮತ್ತು ಪರಕೀಯತೆ ಇಂದಾಗಿ ನಂತರ ನೀವು ಯಾರೊಂದಿಗೂ ಮಾತನಾಡಲು ಬಯಸುವುದಿಲ್ಲ ಏಕೆಂದರೆ ಆ ನಿರ್ದಿಷ್ಟ ವ್ಯಕ್ತಿಯಿಲ್ಲದೆ ನೀವು ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ ಎಂಬ ಭಾವನೆ ನಿಮಗೆ ಬರುತ್ತದೆ ಆದ್ದರಿಂದ ವಿಭಿನ್ನ ಗುರಿಗಳೊಂದಿಗೆ ವಿಭಿನ್ನ ಮಾರ್ಗವನ್ನು ಪ್ರಾರಂಭಿಸುವುದು ಮುಖ್ಯವಾಗಿದೆ ನೀವು ಬೇರೆ ವ್ಯಕ್ತಿಯೊಂದಿಗೆ ಅಥವಾ ಬೇರೆ ಚಟುವಟಿಕೆಯೊಂದಿಗೆ ಬೇರೆ ಗುರಿಯನ್ನು ಹೊಂದಬೇಕು ಉದಾಹರಣೆಗೆ ಖಿನ್ನತೆಯ ಸಮಯದಲ್ಲಿ ನೀವು ಅತಿಯಾಗಿ ಉಸಿರಾಡುತ್ತೀರಿ ಮತ್ತು ನಂತರ ನೀವು ಸಂಪೂರ್ಣವಾಗಿ ಅತಿಯಾಗಿ ತೂಕ ಹೆಚ್ಚಾದಾಗ ನೀವು ನಿಮ್ಮನ್ನು ದ್ವೇಷಿಸಲು ಪ್ರಾರಂಭಿಸುತ್ತೀರಿ ವಿಶೇಷವಾಗಿ ದೈಹಿಕವಾಗಿ ಮತ್ತು ನೀವು ಸಾಮಾಜಿಕವಾಗಿ ಯಾರನ್ನು ನೋಡಬಯಸುವುದಿಲ್ಲ ಏಕೆಂದರೆ ಜನರು ಈಗ ನಿಮ್ಮನ್ನು ಗೇಲಿ ಮಾಡುತ್ತಾರೆ ಎಂದು ನೀವು ಭಾವಿಸುತ್ತೀರಿ ಈಗ ಹೊಸ ಗುರಿಗಳಲ್ಲಿ ಒಂದಾದ ಫಿಟ್ ಆಗಿರುವುದು ಅಥವಾ ಕವಿತೆಗಳನ್ನು ಬರೆಯಲು ಸೃಜನಶೀಲ ಬರವಣಿಗೆಯನ್ನು ಪ್ರಯತ್ನಿಸುವುದು ಅತ್ಯಂತ ಕೆಟ್ಟ ಚಲನೆಯನ್ನು ಕಾವ್ಯಾತ್ಮಕವಾಗಿ ಸುಂದರವಾದ ಚಲನೆಯನ್ನಾಗಿ ಮಾಡಿ ಮತ್ತು ನಿಮ್ಮ ಪ್ರೇಕ್ಷಕರು ಆ ಚಲನೆಯೊಂದಿಗೆ ಇತರ ಜನರನ್ನು ಅನುಕರಿಸುವಂತೆ ಮಾಡಿ ಇದರಿಂದಾಗಿ ಪರಿವರ್ತನೆಯು ನಿಮ್ಮನ್ನು ಮತ್ತೆ ಉತ್ಕೃಷ್ಟಗೊಳಿಸಬಹುದು ಮತ್ತು ನಂತರ ಎಲ್ಲಾ ತಡೆರಹಿತ ಅಪೂರ್ಣಗೊಂಡ ಚಟುವಟಿಕೆಗಳನ್ನು ಪೂರ್ಣಗೊಳಿಸಬಹುದು ಆದ್ದರಿಂದ ಇದು ಹೊಸ ಡೋಪಮೈನ್ ಅನ್ನು ಸಹ ಬಿಡುಗಡೆ ಮಾಡುತ್ತದೆ ಪ್ರತಿ ಬಾರಿ ಒಂದು ಗುರಿಯನ್ನು ಸಾಧಿಸಿದಾಗ ಪ್ರತಿ ಬಾರಿ ನೀವು ನಿಮ್ಮ ಅನುಭವದ ಆಧಾರದ ಮೇಲೆ ಸಣ್ಣ ಕಥೆಯನ್ನು ಬರೆದಾಗ ನೀವು ಚಿತ್ರಕಲೆ ಮಾಡುವಾಗಲೆಲ್ಲಾ ಅಥವಾ ನೀವು ಪ್ರಯತ್ನಿಸುವಾಗಲೆಲ್ಲಾ ನೀವು ಕವಿತೆಯನ್ನು ಬರೆಯುವಾಗಲೆಲ್ಲಾ ನಿಮ್ಮ ಫಿಟ್ನೆಸ್ ಮಟ್ಟವನ್ನು ಹೆಚ್ಚಿಸಲು ನೀವು ತೆಗೆದುಕೊಳ್ಳುವ ಅಥವಾ ನೀವು ಹೊಸ ಭಾಷೆಯನ್ನು ಕಲಿಯುತ್ತೀರಿ ಎಂದು ಭಾವಿಸುವ ಯಾವುದನ್ನಾದರೂ ನೀವು ಅದನ್ನು ಮುಗಿಸಲು ಪ್ರಯತ್ನಿಸಿದಾಗ ನೀವು ಏನು ಮಾಡಿದರೂ ಡೋಪಮೈನ್ ನಿಮ್ಮ ರಕ್ಷಣೆಗೆ ಬರುತ್ತದೆ ಮತ್ತು ನಂತರ ಅದು ಒಳ್ಳೆಯ ಅನುಭವವನ್ನು ನೀಡುತ್ತದೆ ಆದರೆ ಇತರ ವ್ಯಕ್ತಿಯು ನಿಮಗಾಗಿ ಮಾಡಿದ ಕೆಟ್ಟ ಕೆಲಸಗಳನ್ನು ನೆನಪಿಸಿಕೊಳ್ಳುವುದರಿಂದ ಕಳೆದುಹೋದ ಸೊಗಸಾದ ಸಮಯಗಳು ಮತ್ತು ಉಲ್ಲಾಸದ ಕ್ಷಣಗಳಿಂದಾಗಿ ಡೋಪಮೈನ್ ಕಡುಬಯಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಈಗ ಇದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ ಮತ್ತು ಯಾವುದೇ ರೀತಿಯ ಭಾವನಾತ್ಮಕ ವಿಚ್ಛೇದನಗಳ ಸಂದರ್ಭದಲ್ಲಿ ಮತ್ತು ತೀರ್ಮಾನಕ್ಕೆ ಬರಲು ಪ್ರಯತ್ನಿಸಿ ನಾನು ದಲೈ ಲಾಮಾ ಅವರ ಈ ಚಿಂತನೆಯೊಂದಿಗೆ ಮುಕ್ತಾಯಗೊಳಿಸಲು ಬಯಸುತ್ತೇನೆ ಅವರು ಹೇಳುತ್ತಾರೆ ಕೆಲವೊಮ್ಮೆ ನಿಮಗೆ ಬೇಕಾದುದನ್ನು ಪಡೆಯದಿರುವುದು ಅದೃಷ್ಟದ ಅದ್ಭುತ ಹೊಡೆತವಾಗಿದೆ ಈಗ ಎಲ್ಲಾ ಸಮಯದಲ್ಲೂ ನೀವು ಏನನ್ನಾದರೂ ಬಯಸುತ್ತೀರಿ ಅಥವಾ ನೀವು ಸಂಬಂಧವನ್ನು ಯಾರಾದರೂ ನಿರ್ದಿಷ್ಟ ವ್ಯಕ್ತಿಯ ಬಗ್ಗೆ ಬಯಸುತ್ತೀರಿ ಎಂದು ಯೋಚಿಸುತ್ತಿದ್ದೀರಿ ಮತ್ತು ನೀವು ನಿಜವಾಗಿಯೂ ನಿಮ್ಮ ಜೀವನದಲ್ಲಿ ಈ ವ್ಯಕ್ತಿಯನ್ನು ಹೊಂದಿದರೆ ಅದೃಷ್ಟಶಾಲಿಯಾಗಿರುತ್ತೀರಿ ಎಂದು ನೀವು ಭಾವಿಸುತ್ತೀರಿ ಆದರೆ ಮತ್ತೊಂದೆಡೆ ದಲೈ ಲಾಮಾ ಹೇಳೋದೇನೆಂದರೆ ನೀವು ನೆನಪಿಡಬೇಕಾಗಿದ್ದು ಕೆಲವೊಮ್ಮೆ ನಿಮಗೆ ಬೇಕಾದುದನ್ನು ಪಡೆಯದಿರುವುದು ನಿಮ್ಮ ಜೀವನದಲ್ಲಿ ನಂತರ ನೀವು ಅರಿತುಕೊಳ್ಳುವ ಅದೃಷ್ಟದ ಅದ್ಭುತ ಹೊಡೆತವಾಗಿದೆ ನಾನು ಆ ವ್ಯಕ್ತಿಯನ್ನು ಪಡೆದಿದ್ದರೆ ನನ್ನ ಜೀವನವು ಈ ರೀತಿ ಚಲಿಸುತ್ತಿರಲಿಲ್ಲ ಮತ್ತು ಜೀವನವನ್ನು ಬದಲಾಯಿಸಲು ಸಾಧ್ಯವಿರಲಿಲ್ಲ ನಾನು ಈ ಇನ್ನೊಬ್ಬ ವ್ಯಕ್ತಿಯನ್ನು ಕಂಡುಕೊಳ್ಳದೆ ಇದ್ದಿದ್ದರೆ ನಾನು ಅಂದು ಕೊಂಡ ರೀತಿ ಮತ್ತೆ ಸಿಗ್ಮಂಡ್ ಫ್ರಾಯ್ಡ್ ರವರ ಮತ್ತೊಂದು ಪ್ರಸಿದ್ಧ ಉಲ್ಲೇಖವನ್ನು ನೆನಪಿಸಿಕೊಳ್ಳೊತ್ತ ಅವರು ಹೇಳೋದೇನೆಂದರೆ ಕೆಲವೊಮ್ಮೆ ಹಿಂದಿರುಗಿ ನೋಡಿದರೆ ಇದು ಕೆಟ್ಟ ಸಮಯ ಸರಿ ಅಂದರೆ ಹೋರಾಟದ ಸಮಯಗಳಲ್ಲಿ ನಾವು ಅತ್ಯಂತ ಸಂತೋಷದಾಯಕವಾದದ್ದು ಆಗಿದೆ ಆದರೆ ನಾವು ಹೋರಾಟದಲ್ಲಿದ್ದಾಗ ನಾವು ಯಾವಾಗಲೂ ಯೋಚಿಸುತ್ತ ಇದ್ದಿದ್ದು ಅದು ಅಂತಹ ಖಿನ್ನತೆಯ ಚಲನೆಯಾಗಿತ್ತು ಆದರೆ ನಾವು ಅದರಿಂದ ಹೊರಬಂದಾಗ ಮತ್ತು ನಾವು ಹಿಂದಿರುಗಿ ನೋಡಿದಾಗ ಹೋರಾಟದ ಆ ಸಮಯವನ್ನು ನೋಡಿದಾಗ ಅತ್ಯಂತ ಸಂತೋಷದಾಯಕವೆಂದು ತೋರುತ್ತದೆ ಎಂದು ಅವನು ಹೇಳುವ ಹೇಳುತ್ತಾನೆ ಈ ಎರಡು ಆಲೋಚನೆಗಳ ಬಗ್ಗೆ ಯೋಚಿಸಿ ಮತ್ತು ನಂತರ ಯಾವುದೇ ರೀತಿಯ ಭಾವನಾತ್ಮಕ ಸನ್ನಿವೇಶಗಳನ್ನು ಮೊದಲು ನಿಭಾಯಿಸಲು ಪ್ರಯತ್ನಿಸಿ ಅಂತಹ ಸನ್ನಿವೇಶಗಳು ನಿಮ್ಮನ್ನು ವ್ಯಸನಕಾರಿ ಅಭ್ಯಾಸಗಳಿಗೆ ಕರೆದೊಯ್ಯಲು ಪ್ರಯತ್ನಿಸುತ್ತಿದೆ ಅದನ್ನು ನಿಲ್ಲಿಸಿ ನಂತರ ಒಳ್ಳೆಯ ಅಭ್ಯಾಸವನ್ನು ರೂಪಿಸಲು ರೂಟಿಂಗ್ ಬದಲಾಯಿಸಿ ಪ್ಯಾಟಿಂಗ್ ಅನ್ನು ಬದಲಾಯಿಸಿ ಮತ್ತು ನಂತರ ನಿಮ್ಮ ಮೆದುಳನ್ನು ರಿವೈರ್ ಮಾಡಲು ಪ್ರಯತ್ನಿಸಿ ಮತ್ತು ನಂತರ ಪುನರಾರಂಭಿಸಿ ಹೊಸ ಜೀವನ ಆರಂಭಿಸಲು ಅದರಿಂದ ಹೊರಬರಲು ನಿಮಗೆ ಡೋಪಮೈನ್ ಸಹಾಯ ಮಾಡುತ್ತದೆ ಎಂದು ಹೇಳಲು ಬಯಸುತ್ತೇನೆ ಈ ಆರಂಭದೊಂದಿಗೆ ನಾನು ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸುತ್ತೇನೆ ಮತ್ತು ನಂತರ ನೀವು ವಿಶೇಷವಾಗಿ ಹೊಸ ಅಭ್ಯಾಸಗಳನ್ನು ಹೇಗೆ ಬೆಳೆಸಿಕೊಳ್ಳಬಹುದು ವಿಶೇಷವಾಗಿ ಒಳ್ಳೆಯವುಗಳು ಮತ್ತು ನಂತರ ಮುಂದಿನ ಉಪನ್ಯಾಸದಲ್ಲಿ ಈ ಝೀಗರ್ನಿಕ್ ಪರಿಣಾಮದ ಬಗ್ಗೆ ಇನ್ನಷ್ಟು ತಿಳಿಸುತ್ತೇನೆ ಈ ವೀಡಿಯೊ ವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು